ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು ಈ ಅಧಿವೇಶನಕ್ಕೆ ಸುಸ್ವಾಗತ ನನ್ನ ಹೆಸರು ಡಾ ಬಿಪ್ಲಾಬ್ ದತ್ತಾ ಮತ್ತು ನನ್ನ ಸಂಪರ್ಕ ವಿವರಗಳನ್ನು ಇಲ್ಲಿ ನೀಡಲಾಗಿದೆ ಆದ್ದರಿಂದ ಒಮ್ಮೆ ನೀವು ವೀಡಿಯೊವನ್ನು ನೋಡಿದಾಗ ನೀವು ಯಾವುದೇ ಪ್ರತಿಕ್ರಿಯೆ ಅಥವಾ ಯಾವುದೇ ಸಲಹೆಯನ್ನು ಹೊಂದಿದ್ದರೆ ನೀವು ನನಗೆ ಬರೆಯಬಹುದು ಮತ್ತು ನಾನು ಅವರಿಗೆ ಪ್ರತಿಕ್ರಿಯಿಸಲು ಸಂತೋಷಪಡುತ್ತೇನೆ ಇಂದು ನಾವು ಸೇವೆಯ ಗುಣಮಟ್ಟದ ಭಾಗವಾದ ಪಾಠ ಸಂಖ್ಯೆ 17 ಅನ್ನು ನೋಡುತ್ತೇವೆ ಇದರಲ್ಲಿ ಮುಖ್ಯವಾಗಿ 2 ಅಂಶಗಳನ್ನು ಚರ್ಚಿಸೋಣ ಅದು ಸೇವೆಯ ಗುಣಮಟ್ಟ ಎಂದರೇನು ಮತ್ತು ಗ್ರಾಹಕರ ತೃಪ್ತಿ ಎಂದರೇನು ಆದ್ದರಿಂದ ಸೇವೆಯ ಗುಣಮಟ್ಟ ಎಂದರೇನು ಐಎಸ್ಒ 9001 2000 ರಲ್ಲಿ ಐಎಸ್ಒ 9000 2000 ರಲ್ಲಿ ಬರೆಯಲ್ಪಟ್ಟ ಹಾಗೆ ಗ್ರಾಹಕರ ಅಗತ್ಯತೆಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ಹೊಂದಿರುವ ಸೇವೆಗಳ ಲಕ್ಷಣವೆಂದು ಗುಣಮಟ್ಟವನ್ನು ವ್ಯಾಖ್ಯಾನಿಸಬಹುದು ಗ್ರಾಹಕರ ಅವಶ್ಯಕತೆಗಳು ಈ ಕೆಳಗಿನ 3 ಪ್ರಕಾರಗಳಾಗಿರಬಹುದು ಗ್ರಾಹಕರು ಹೇಳಿದ ಆ ಅವಶ್ಯಕತೆಗಳು ಸಾಮಾನ್ಯವಾಗಿ ಒಂದೇ ರೀತಿಯ ಸೇವೆಗಳಿಂದ ಒದಗಿಸಲ್ಪಟ್ಟಿರುವ ಅವಶ್ಯಕತೆಗಳು ಮತ್ತು ಕಡ್ಡಾಯವಾಗಿ ಸೇವಾ ಪೂರೈಕೆದಾರರಿಂದ ಒದಗಿಸಬೇಕಾದುದು ಉದಾಹರಣೆಗೆ ಗ್ರಾಹಕರು ಬಯಸಿದಂತೆ ಮತ್ತು ಸೇವೆಯ ಬೆಲೆಯ ಬಗ್ಗೆ ಮಾಹಿತಿ ನೀಡುವುದು ಸೇವಾ ಪೂರೈಕೆದಾರರಿಗೆ ಕಡ್ಡಾಯವಾಗಿದೆ ಸೇವೆಗಳ ವಿಷಯದಲ್ಲಿ ಗ್ರಾಹಕರ ಅವಶ್ಯಕತೆಗಳು ಸೇವೆಯ ಫಲಿತಾಂಶವನ್ನು ಒಳಗೊಂಡಿರುತ್ತವೆ ಅದು ಗ್ರಾಹಕರು ಸೇವೆಯನ್ನು ಮೊದಲ ಸ್ಥಾನದಲ್ಲಿ ಖರೀದಿಸಲು ಕಾರಣವಾಗಿದೆ ಅಥವಾ ಸೇವೆ ಮುಗಿದ ನಂತರ ಗ್ರಾಹಕರೊಂದಿಗೆ ಉಳಿಯುತ್ತದೆ ಮತ್ತು ಎರಡನೆಯದಾಗಿ ಗ್ರಾಹಕರ ನಿರೀಕ್ಷೆಗಳು ಅದು ಗ್ರಾಹಕರಿಗೆ ಸೇವೆಯನ್ನು ತಲುಪಿಸುವ ವಿಧಾನ ಅಥವಾ ಹೇಗೆ ಎಂಬುದು ಆದ್ದರಿಂದ ಗ್ರಾಹಕರ ಅವಶ್ಯಕತೆಯು 2 ಭಾಗಗಳನ್ನು ಒಳಗೊಂಡಿರುತ್ತದೆ ಒಂದು ಸೇವೆಯ ಫಲಿತಾಂಶ ಮತ್ತು ಇನ್ನೊಂದು ಗ್ರಾಹಕರ ನಿರೀಕ್ಷೆಗಳು ಆದ್ದರಿಂದ ಒಂದು ಗ್ರಾಹಕರಿಗೆ ಅವರ ಅಗತ್ಯಗಳನ್ನು ಪೂರೈಸಲು ಒದಗಿಸಬೇಕಾದದ್ದು ಮತ್ತು ಎರಡನೆಯದು ಗ್ರಾಹಕರ ನಿರೀಕ್ಷೆಗಳನ್ನು ಮಾಡಬೇಕಾಗಿದೆ ಉದಾಹರಣೆಗೆ ನೀವು ಹಸಿದಿರಬಹುದು ಮತ್ತು ನೀವು ಪಿಜ್ಜಾಗಳನ್ನು ಒದಗಿಸುವ ರೆಸ್ಟೋರೆಂಟ್ಗೆ ಭೇಟಿ ನೀಡಿದ್ದೀರಿ ಈಗ ನಿಮಗೆ ಬೇಕಾಗಿರುವುದು ನಿಮ್ಮ ಹಸಿವನ್ನು ನೀಗಿಸಲು ಪಿಜ್ಜಾ ಆದರೆ ಪಿಜ್ಜಾವನ್ನು ನಿಮಗೆ ಸರಿಯಾಗಿ ನೀಡಲಾಗುವುದು ಎಂದು ನೀವು ನಿರೀಕ್ಷಿಸುತ್ತೀರಿ ಅಥವಾ ಸೂಕ್ತವಾದ ರೀತಿಯಲ್ಲಿರಬೇಕು ಇದಕ್ಕೆ ತದ್ವಿರುದ್ಧವಾಗಿ 0305 ಪಿಜ್ಜಾವನ್ನು ತಯಾರಿಸಿ ನಿಮ್ಮ ತಟ್ಟೆಯಲ್ಲಿ ಎಸೆದರೆ ನೀವು ಆ ಸೇವೆಯ ಬಗ್ಗೆ ತುಂಬಾ ಮನನೊಂದುತ್ತೀರಿ ಮತ್ತು ನೀವು ದೂರು ನೀಡುತ್ತೀರಿ ಮತ್ತು ಪಿಜ್ಜಾ ತಿನ್ನಲು ನಿರ್ದಿಷ್ಟವಾಗಿ ಆ ಉಪಹಾರ ಗೃಹಸೇವೆಯನ್ನು ಖರೀದಿಸಲು ನೀವು ಎಂದಿಗೂ ಹಿಂತಿರುಗುವುದಿಲ್ಲ ಆದ್ದರಿಂದ ಗ್ರಾಹಕರ ಅವಶ್ಯಕತೆಗಳು ಸೇವೆಯ ಫಲಿತಾಂಶವನ್ನು ಒಳಗೊಂಡಿರುತ್ತದೆ ಮತ್ತು ಅದು ಸೇವೆಯು ಮುಗಿದ ನಂತರ ಉಳಿದಿರುತ್ತದೆ ಮತ್ತು ಗ್ರಾಹಕರ ನಿರೀಕ್ಷೆಗಳು ಅಂದರೆ ಸೇವೆಯನ್ನು ಗ್ರಾಹಕರಿಗೆ ಹೇಗೆ ಒದಗಿಸಬೇಕು ಎಂದು ಈಗ ಗ್ರಾಹಕರ ತೃಪ್ತಿ ಏನು ಈಗ ಗ್ರಾಹಕರು ತಮ್ಮ ಅವಶ್ಯಕತೆಗಳನ್ನು ಪೂರೈಸಿದಾಗ ತೃಪ್ತರಾಗುತ್ತಾರೆ ಇದು ಸೇವೆಗಳ ಗುಣಮಟ್ಟ ಮತ್ತು ಗ್ರಾಹಕನು ಸೇವೆಯಿಂದ ಪಡೆಯುವ ಮೌಲ್ಯವನ್ನು ಅವಲಂಬಿಸಿರುತ್ತದೆ ಗ್ರಾಹಕ ಪಡೆದ ಮೌಲ್ಯವು ಸೇವೆಯಿಂದ ಪಡೆದ ಪ್ರಯೋಜನಗಳು ಮತ್ತು ಆ ಪ್ರಯೋಜನಗಳನ್ನು ಸ್ವೀಕರಿಸಲು ಆಗುವ ವೆಚ್ಚಗಳ ನಡುವಿನ ವ್ಯತ್ಯಾಸವಾಗಿದೆ ಗ್ರಾಹಕರು ತಮ್ಮ ಅವಶ್ಯಕತೆಗಳನ್ನು ಪೂರೈಸದಿದ್ದಾಗ ಅತೃಪ್ತರಾಗುತ್ತಾರೆ ವಿತರಿಸಿದ ಸೇವೆಯು ಸೇವೆಯಿಂದ ಪೂರೈಸುವ ಅವಶ್ಯಕತೆಗಳ ನಿರೀಕ್ಷೆಯನ್ನು ಮೀರಿದಾಗ ಗ್ರಾಹಕರು ಸಂತೋಷಪಡುತ್ತಾರೆ ಆದ್ದರಿಂದ ಇಲ್ಲಿ ನಾವು 3 ಮುಖ್ಯ ಅಂಶಗಳನ್ನು ನೋಡುತ್ತೇವೆ ಅದು ಗ್ರಾಹಕರ ತೃಪ್ತಿ ಎಂದರೇನು ಗ್ರಾಹಕರ ಅಸಮಾಧಾನ ಎಂದರೇನು ಮತ್ತು ಗ್ರಾಹಕರ ಸಂತೋಷ ಎಂದರೇನು ಆದ್ದರಿಂದ ಗ್ರಾಹಕರ ಅವಶ್ಯಕತೆಗಳನ್ನು ಪೂರೈಸದಿದ್ದಾಗ ಗ್ರಾಹಕರು ಅತೃಪ್ತರಾಗುತ್ತಾರೆ ಗ್ರಾಹಕರ ಅವಶ್ಯಕತೆಗಳನ್ನು ಪೂರೈಸಿದಾಗ ಗ್ರಾಹಕರು ತೃಪ್ತರಾಗಬೇಕು ಮತ್ತು ಗ್ರಾಹಕರ ಅವಶ್ಯಕತೆಗಳನ್ನು ಮೀರಿದಾಗ ಅದು ಸೇವಾ ಪೂರೈಕೆದಾರರು ಗ್ರಾಹಕರ ನಿರೀಕ್ಷೆಗಳನ್ನು ಮೀರಿದಾಗ ಗ್ರಾಹಕರ ಅಗತ್ಯತೆಗಳು ಮತ್ತು ನಿರೀಕ್ಷೆಗಳನ್ನು ಮೀರಿದಾಗ ಗ್ರಾಹಕರು ಸೇವೆಗೆ ಸಂತೋಷಪಡುತ್ತಾರೆ ಮತ್ತು ಸೇವೆಯ ಉತ್ತಮ ಅಂಶಗಳ ಬಗ್ಗೆ ಅನೇಕ ಜನರಿಗೆ ತಿಳಿಸುತ್ತಾರೆ ಮತ್ತು ಭವಿಷ್ಯದಲ್ಲಿ ಸೇವೆಯನ್ನು ಖರೀದಿಸಲು ಸಹ ಕೇಳಿಕೊಳ್ಳುತ್ತಾರೆ ಉದಾಹರಣೆಗೆ ನೀವು ಐಸ್ಕ್ರೀಮ್ ಪಾರ್ಲರ್ನಲ್ಲಿ ಐಸ್ಕ್ರೀಮ್ ಅನ್ನು ಆನಂದಿಸುತ್ತಿರಬಹುದು ಮತ್ತು ಕೆಲವು ಐಸ್ಕ್ರೀಮ್ಗಳು ನಿಮ್ಮ ಬಟ್ಟೆಗಳ ಮೇಲೆ ಬೀಳಬಹುದು ಈಗ ಇದನ್ನು ಗಮನಿಸುವುದರಿಂದ ಮಾಣಿ ನಿಮಗೆ ಸ್ವಲ್ಪ ತೇವಾಂಶವುಳ್ಳ ಅಂಗಾಂಶದ ಕಾಗದವನ್ನು ತರುತ್ತಾನೆ ಮತ್ತು ಅವನು ಸೋರಿಕೆಯನ್ನು ಒರೆಸುತ್ತಾನೆ ಮಾಣಿ ಈ ರೀತಿಯ ಸೇವೆಯನ್ನು ನೀಡುತ್ತಾನೆ ಎಂದು ನೀವು ಊಹಿಸಿರಲಿಲ್ಲ ಆದರೆ ಮಾಣಿ ನಿಜವಾಗಿಯೂ ಸೇವೆಗಳನ್ನು ನೀಡಿದ್ದರಿಂದ ನೀವು ಸಂತೋಷಪಡುತ್ತೀರಿ ಈಗ ನೀವು ಬೇರೆ ಯಾವುದಾದರೂ ರೆಸ್ಟೋರೆಂಟ್ಗೆ ಹೋದಾಗ ಅಥವಾ ಈ ರೆಸ್ಟೋರೆಂಟ್ಗೆ ಅಥವಾ ಈ ಪಾರ್ಲರ್ಗೆ ಮರು ಭೇಟಿ ನೀಡಿದಾಗ ಅದೇ ಸೇವೆಯನ್ನು ನಿರೀಕ್ಷಿಸಲು ಪ್ರಾರಂಭಿಸುತ್ತೀರಿ ಆದ್ದರಿಂದ ಮಾಣಿ ನಿಮ್ಮ ನಿರೀಕ್ಷೆಯನ್ನು ಮೀರಿದೆ ಮತ್ತು ಈ ತರಹದ ಸೇವೆಯನ್ನು ಸ್ವೀಕರಿಸಲು ನೀವು ಸಂತೋಷಪಡುತ್ತೀರಿ ಶೀಘ್ರದಲ್ಲೇ ನೀವು ಮಾಣಿಯಿಂದ ಈ ರೀತಿಯ ಸೇವೆಯನ್ನು ನಿರೀಕ್ಷಿಸಲು ಪ್ರಾರಂಭಿಸುತ್ತೀರಿ ಮತ್ತು ಅದು ನಿರೀಕ್ಷಿತ ಸೇವೆಯ ಭಾಗವಾಗುತ್ತದೆ ಈಗ ಇದೇ ರೀತಿಯ ಮತ್ತೊಂದು ಸಂದರ್ಭದಲ್ಲಿ ಈ ರೀತಿಯ ಸೇವೆಯ ತುಣುಕನ್ನು ತಲುಪಿಸದಿದ್ದರೆ ನೀವು ಸೇವೆಗಳ ಬಗ್ಗೆ ನಿರಾಶೆ ಮತ್ತು ಅತೃಪ್ತರಾಗುತ್ತೀರಿ ಆದ್ದರಿಂದ ಪ್ರಸ್ತುತ ಸಂತೋಷವನ್ನು ಉಂಟುಮಾಡುವ ಸೇವೆಯು ಶೀಘ್ರದಲ್ಲೇ ಗ್ರಾಹಕರಿಗೆ ಸಾಮಾನ್ಯವಾಗಿ ಸೂಚಿಸಲಾದ ಅವಶ್ಯಕತೆಗಳ ಭಾಗವಾಗುತ್ತದೆ ಮತ್ತು ಗ್ರಾಹಕರನ್ನು ತೃಪ್ತಿಪಡಿಸಲು ಕೈಗೆಟುಕುವ ಆದರೆ ಲಾಭದಾಯಕವಾದ ಬೆಲೆಯಲ್ಲಿ ಸೇವಾ ಪೂರೈಕೆದಾರರಿಂದ ಪೂರೈಸಬೇಕಾಗುತ್ತದೆ ಆದ್ದರಿಂದ ನಾವು ಈ ಪಾಠವನ್ನು ಇಲ್ಲಿ ಕೊನೆಗೊಳಿಸುತ್ತೇವೆ ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಧನ್ಯವಾದಗಳು